Hello and welcome to this lecture in the course of Secure Systems Engineering In this lecture we will look at a new form of attack known as Micro architectural attacks ಹಲೋ ಮತ್ತು ಈ ಉಪನ್ಯಾಸದಲ್ಲಿ ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿನ ಈ ಉಪನ್ಯಾಸಕ್ಕೆ ಸುಸ್ವಾಗತ ನಾವು ಮೈಕ್ರೋ ಆರ್ಕಿಟೆಕ್ಚರಲ್ ಅಟ್ಯಾಕ್ ಗಳು ಎಂದು ಕರೆಯಲ್ಪಡುವ ಹೊಸ ರೀತಿಯ ದಾಳಿಯನ್ನು ನೋಡುತ್ತೇವೆ So the in the course that we have seen so far we had actually studied various things that we thought would actually increase the security of the system for example we had looked at cryptographic algorithms and by means of encryption and decryption these cryptographic algorithms would actually be used to obtain confidentiality and integrity of the system we have known that passwords and information flow policies can be used to restrict how information flows in the system and we have also seen that hardware aspects such as the privileged rings present in modern processors and enclaves such as the SGX and Trustzone which are present in Intel and ARM processors respectively have been used at the hardware level to increase security of the system ಆದ್ದರಿಂದ ನಾವು ಇಲ್ಲಿಯವರೆಗೆ ನೋಡಿದ ಕೋರ್ಸ್ ನಲ್ಲಿ ನಾವು ನಿಜವಾಗಿಯೂ ಸಿಸ್ಟಮ್ ನ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಎಂದು ನಾವು ಭಾವಿಸಿದ ವಿವಿಧ ವಿಷಯಗಳನ್ನು ವಾಸ್ತವವಾಗಿ ಅಧ್ಯಯನ ಮಾಡಿದ್ದೇವೆ ಉದಾಹರಣೆಗೆ ನಾವು ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ ಗಳನ್ನು ನೋಡಿದ್ದೇವೆ ಮತ್ತು ಎನ್ಕ್ರಿಪ್ಶನ್ ಮತ್ತು ಡೀಕ್ರಿಪ್ಶನ್ ಮೂಲಕ ಈ ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ ಗಳನ್ನು ವಾಸ್ತವವಾಗಿ ಬಳಸಲಾಗುತ್ತದೆ ಸಿಸ್ಟಮ್ ನ ಗೌಪ್ಯತೆ ಮತ್ತು ಸಮಗ್ರತೆಯನ್ನು ಪಡೆಯಲು ಪಾಸ್ವರ್ಡ್ ಗಳು ಮತ್ತು ಮಾಹಿತಿ ಹರಿವಿನ ನೀತಿಗಳನ್ನು ಸಿಸ್ಟಂ ನಲ್ಲಿ ಮಾಹಿತಿಯು ಹೇಗೆ ಹರಿಯುತ್ತದೆ ಎಂಬುದನ್ನು ನಿರ್ಬಂಧಿಸಲು ಬಳಸಬಹುದೆಂದು ನಾವು ತಿಳಿದಿದ್ದೇವೆ ಮತ್ತು ಆಧುನಿಕ ಪ್ರೊಸೆಸರ್ ಗಳು ಮತ್ತು ಎನ್ಕ್ಲೇವ್ ಗಳಲ್ಲಿ ಇರುವ ಸವಲತ್ತು ರಿಂಗ್ ಗಳಂತಹ ಹಾರ್ಡ್ವೇರ್ ಅಂಶಗಳನ್ನು ನಾವು ನೋಡಿದ್ದೇವೆ ಇಂಟೆಲ್ ಮತ್ತು ಎ ಆರ್ ಎಂ ಪ್ರೊಸೆಸರ್ ಗಳಲ್ಲಿ ಅನುಕ್ರಮವಾಗಿ ಇರುವ ಎಸ್ ಜಿ ಎಕ್ಸ್ ಮತ್ತು ಟ್ರಸ್ಟ್ಝೋನ್ ಅನ್ನು ಸಿಸ್ಟಮ್ ನ ಭದ್ರತೆಯನ್ನು ಹೆಚ್ಚಿಸಲು ಹಾರ್ಡ್ವೇರ್ ಮಟ್ಟದಲ್ಲಿ ಬಳಸಲಾಗಿದೆ We have also looked at various techniques by which we could have confinement wherein a malicious program could be executed in a system and the confined environment makes sure that there is a sandbox and the confined environment creates a sandbox so that the malicious program does not influence any aspect of the system outside of that sandbox we had also seen that web browsers and web servers make use of JavaScript as the programming language essentially because JavaScript is a programming language which is highly restrictive and therefore access to the system in which a JavaScript program executes is very limited ದುರುದ್ದೇಶಪೂರಿತ ಪ್ರೋಗ್ರಾಂ ಅನ್ನು ಸಿಸ್ಟಂ ನಲ್ಲಿ ಕಾರ್ಯಗತಗೊಳಿಸಬಹುದಾದ ಹಲವಾರು ತಂತ್ರಗಳನ್ನು ನಾವು ನೋಡಿದ್ದೇವೆ ಮತ್ತು ಸೀಮಿತ ಪರಿಸರವು ಸ್ಯಾಂಡ್ಬಾಕ್ಸ್ ಇರುವುದನ್ನು ಖಚಿತಪಡಿಸುತ್ತದೆ ಮತ್ತು ಸೀಮಿತ ಪರಿಸರವು ಸ್ಯಾಂಡ್ಬಾಕ್ಸ್ ಅನ್ನು ರಚಿಸುತ್ತದೆ ಇದರಿಂದ ದುರುದ್ದೇಶಪೂರಿತ ಪ್ರೋಗ್ರಾಂ ಯಾವುದೇ ಪ್ರಭಾವ ಬೀರುವುದಿಲ್ಲ ಆ ಸ್ಯಾಂಡ್ಬಾಕ್ಸ್ ನ ಹೊರಗಿನ ವ್ಯವಸ್ಥೆಯ ಅಂಶವು ವೆಬ್ ಬ್ರೌಸರ್ ಗಳು ಮತ್ತು ವೆಬ್ ಸರ್ವರ್ ಗಳು ಜಾವಾಸ್ಕ್ರಿಪ್ಟ್ ಅನ್ನು ಪ್ರೋಗ್ರಾಮಿಂಗ್ ಭಾಷೆಯಾಗಿ ಬಳಸುವುದನ್ನು ನಾವು ನೋಡಿದ್ದೇವೆ ಏಕೆಂದರೆ ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮಿಂಗ್ ಭಾಷೆಯಾಗಿದ್ದು ಅದು ಹೆಚ್ಚು ನಿರ್ಬಂಧಿತವಾಗಿದೆ ಮತ್ತು ಆದ್ದರಿಂದ ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಂ ಕಾರ್ಯಗತಗೊಳಿಸುವ ಸಿಸ್ಟಮ್ ಗೆ ಪ್ರವೇಶ ಬಹಳ ಸೀಮಿತ In this particular lecture we will be looking at a new form of attack known as micro architectural attacks now the interesting thing about micro architectural Attacks is that they can break all of these things that we have actually talked about so for example micro architectural attacks have been used to break cryptographic schemes where in the secret key of the crypto scheme has been retrieved by means of a micro architectural attack Similarly passwords and the information flow policies such as the Bell la Padula models have been broken by these attacks similarly privileged rings enclaves ASLR and so on have all been broken by micro architectural attacks ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಮೈಕ್ರೋ ಆರ್ಕಿಟೆಕ್ಚರಲ್ ಅಟ್ಯಾಕ್ ಗಳೆಂದು ಕರೆಯಲ್ಪಡುವ ಹೊಸ ರೂಪದ ದಾಳಿಯನ್ನು ನೋಡುತ್ತೇವೆ ಈಗ ಮೈಕ್ರೋ ಆರ್ಕಿಟೆಕ್ಚರಲ್ ಅಟ್ಯಾಕ್ ಗಳ ಬಗ್ಗೆ ಆಸಕ್ತಿದಾಯಕ ವಿಷಯವೆಂದರೆ ನಾವು ನಿಜವಾಗಿ ಮಾತನಾಡಿರುವ ಈ ಎಲ್ಲಾ ವಿಷಯಗಳನ್ನು ಅವು ಮುರಿಯಬಹುದು ಉದಾಹರಣೆಗೆ ಮೈಕ್ರೋ ಆರ್ಕಿಟೆಕ್ಚರಲ್ ದಾಳಿಗಳು ಕ್ರಿಪ್ಟೋಗ್ರಾಫಿಕ್ ಸ್ಕೀಮ್ ಗಳನ್ನು ಮುರಿಯಲು ಬಳಸಲಾಗುತ್ತದೆ ಅಲ್ಲಿ ಕ್ರಿಪ್ಟೋ ಸ್ಕೀಮ್ನ ರಹಸ್ಯ ಕೀಲಿಯಲ್ಲಿ ಮೈಕ್ರೋ ಆರ್ಕಿಟೆಕ್ಚರಲ್ ದಾಳಿಯ ಮೂಲಕ ಹಿಂಪಡೆಯಲಾಗಿದೆ ಅಂತೆಯೇ ಪಾಸ್ವರ್ಡ್ ಗಳು ಮತ್ತು ಮಾಹಿತಿ ಹರಿವಿನ ನೀತಿಗಳಾದ ಬೆಲ್ ಲಾ ಪಡುಲಾ ಮಾದರಿಗಳು ಈ ದಾಳಿಗಳಿಂದ ಮುರಿದುಬಿದ್ದಿವೆ ಅದೇ ರೀತಿಯ ವಿಶೇಷ ರಿಂಗ್ ಗಳು ಎನ್ಕ್ಲೇವ್ ಗಳು ಎಎಸ್ಎಲ್ಆರ್ ಮತ್ತು ಮುಂತಾದವುಗಳು ಮೈಕ್ರೋ ಆರ್ಕಿಟೆಕ್ಚರಲ್ ದಾಳಿಗಳಿಂದ ಮುರಿದುಹೋಗಿವೆ So a micro architectural attack is essentially a class of different types of attacks for example this list here provides some of the famous micro architectural attacks so the Cache Timing Branch Prediction Row Hammer types of attacks are all micro architectural attacks ಆದ್ದರಿಂದ ಮೈಕ್ರೋ ಆರ್ಕಿಟೆಕ್ಚರಲ್ ದಾಳಿಯು ಮೂಲಭೂತವಾಗಿ ವಿವಿಧ ರೀತಿಯ ದಾಳಿಗಳ ಒಂದು ವರ್ಗವಾಗಿದೆ ಉದಾಹರಣೆಗೆ ಈ ಪಟ್ಟಿಯು ಕೆಲವು ಪ್ರಸಿದ್ಧ ಮೈಕ್ರೋ ಆರ್ಕಿಟೆಕ್ಚರಲ್ ದಾಳಿಗಳನ್ನು ಒದಗಿಸುತ್ತದೆ ಆದ್ದರಿಂದ ಕ್ಯಾಶ್ ಟೈಮಿಂಗ್ ಬ್ರಾಂಚ್ ಪ್ರಿಡಿಕ್ಷನ್ ರೋ ಹ್ಯಾಮರ್ ರೀತಿಯ ದಾಳಿಗಳು ಎಲ್ಲಾ ಸೂಕ್ಷ್ಮ ವಾಸ್ತುಶಿಲ್ಪದ ದಾಳಿಗಳಾಗಿವೆ So in this particular course well be first looking at the cache timing attacks and well have also have a brief overview of speculation attacks but in this specific lecture we would have an introduction to what a micro architectural cache timing attack can do with respect to the information flow policies so in particular we have seen the various information flow policies like the Bell la Padula and BIBA model and what we had actually studied in the previous lecture was that each of these models could respect how information can flow for example in the Bell la Padula model we had different levels ranging from top secret to confidential and so on and the rules provided by the Bell la Padula model decided how information should be flowing from a one level to another level for example the model defined that I users present in a lower level such as an unprivileged or unclassified user would not be able to read a top secret document ಆದ್ದರಿಂದ ಈ ನಿರ್ದಿಷ್ಟ ಕೋರ್ಸ್ ನಲ್ಲಿ ನಾವು ಮೊದಲು ಕ್ಯಾಶ್ ಟೈಮಿಂಗ್ ದಾಳಿಗಳನ್ನು ನೋಡುತ್ತೇವೆ ಮತ್ತು ನಾವು ಊಹಾಪೋಹ ದಾಳಿಗಳ ಸಂಕ್ಷಿಪ್ತ ಅವಲೋಕನವನ್ನು ಸಹ ಹೊಂದಿರುತ್ತೇವೆ ಆದರೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ಮೈಕ್ರೋ ಆರ್ಕಿಟೆಕ್ಚರಲ್ ಕ್ಯಾಶ್ ಟೈಮಿಂಗ್ ದಾಳಿಯು ಏನು ಮಾಡಬಹುದು ಎಂಬುದರ ಪರಿಚಯವನ್ನು ನಾವು ಹೊಂದಿದ್ದೇವೆ ಇನ್ಫಾರ್ಮಶನ್ ಫ್ಲೋ ಪೋಲಿಸಿಸ್ ಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟವಾಗಿ ನಾವು ಬೆಲ್ ಲಾ ಪಡುಲಾ ಮತ್ತು ಬೀಬಾ ಮಾದರಿಯಂತಹ ವಿವಿಧ ಇನ್ಫಾರ್ಮಶನ್ ಫ್ಲೋ ಪೋಲಿಸಿಸ್ ಗಳನ್ನು ನೋಡಿದ್ದೇವೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ನಾವು ನಿಜವಾಗಿ ಅಧ್ಯಯನ ಮಾಡಿರುವುದು ಈ ಪ್ರತಿಯೊಂದು ಮಾದರಿಯು ಮಾಹಿತಿಯು ಹೇಗೆ ಹರಿಯುತ್ತದೆ ಎಂಬುದನ್ನು ಗೌರವಿಸುತ್ತದೆ ಬೆಲ್ ಲಾ ಪಡುಲಾ ಮಾದರಿಯು ನಾವು ಉನ್ನತ ರಹಸ್ಯದಿಂದ ಗೌಪ್ಯ ಮತ್ತು ಹೀಗೆ ವಿವಿಧ ಹಂತಗಳನ್ನು ಹೊಂದಿದ್ದೇವೆ ಮತ್ತು ಬೆಲ್ ಲಾ ಪಡುಲಾ ಮಾದರಿಯು ಒದಗಿಸಿದ ನಿಯಮಗಳು ಮಾಹಿತಿಯು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೇಗೆ ಹರಿಯಬೇಕು ಎಂಬುದನ್ನು ನಿರ್ಧರಿಸುತ್ತದೆ ಉದಾಹರಣೆಗೆ ನಾನು ಬಳಕೆದಾರರು ಪ್ರಸ್ತುತಪಡಿಸಿದ ಮಾದರಿ ಸವಲತ್ತು ಇಲ್ಲದ ಅಥವಾ ವರ್ಗೀಕರಿಸದ ಬಳಕೆದಾರರಂತಹ ಕೆಳ ಹಂತದಲ್ಲಿ ಉನ್ನತ ರಹಸ್ಯ ದಾಖಲೆಯನ್ನು ಓದಲು ಸಾಧ್ಯವಾಗುವುದಿಲ್ಲ So we would start with something known as a covert channel we look at something known as a cache covert channel and we would see how this covert channel could be used to break information and we would see how schemes such as the Bell la Padula model can be broken using cache timing attacks ಆದ್ದರಿಂದ ನಾವು ಕವರ್ಟ್ ಚಾನೆಲ್ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ನಾವು ಕ್ಯಾಶ್ ಕವರ್ಟ್ ಚಾನಲ್ ಎಂದು ಕರೆಯುತ್ತೇವೆ ಮತ್ತು ಮಾಹಿತಿಯನ್ನು ಮುರಿಯಲು ಈ ಕವರ್ಟ್ ಚಾನಲ್ ಅನ್ನು ಹೇಗೆ ಬಳಸಬಹುದೆಂದು ನಾವು ನೋಡುತ್ತೇವೆ ಮತ್ತು ಕ್ಯಾಶ್ ಟೈಮಿಂಗ್ ದಾಳಿಗಳನ್ನು ಬಳಸಿಕೊಂಡು ಬೆಲ್ ಲಾ ಪಡುಲಾ ಮಾದರಿಯಂತಹ ಯೋಜನೆಗಳನ್ನು ಹೇಗೆ ಮುರಿಯಬಹುದು ಎಂಬುದನ್ನು ನಾವು ನೋಡುತ್ತೇವೆ So let us start with a cache covert channel so before we go into what cache covert a channel is we will have a brief introduction to what a cache memory is and why it is used So a cache memory sits between the processor and the main memory so it caches recently used data and instructions so the reason for the cache memory is that loads and stores from the main memory is extremely slow Therefore the cache memory which can be accessed at a much faster rate than the main memory would be able to service loads and store requests from the processor at a much faster rate so for example we have a load instruction say load to register are from some address ಆದ್ದರಿಂದ ನಾವು ಕ್ಯಾಶ್ ಕವರ್ಟ್ ಚಾನಲ್ ನೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ನಾವು ಯಾವ ಕ್ಯಾಶ್ ಕವರ್ಟ್ ಚಾನಲ್ ಗೆ ಹೋಗುವ ಮೊದಲು ಕ್ಯಾಶ್ ಮೆಮೊರಿ ಎಂದರೇನು ಮತ್ತು ಅದನ್ನು ಏಕೆ ಬಳಸಲಾಗುತ್ತದೆ ಎಂಬುದರ ಸಂಕ್ಷಿಪ್ತ ಪರಿಚಯವನ್ನು ನಾವು ಹೊಂದಿರುತ್ತೇವೆ ಆದ್ದರಿಂದ ಕ್ಯಾಶ್ ಮೆಮೊರಿ ಯು ಪ್ರೊಸೆಸರ್ ಮತ್ತು ಮುಖ್ಯ ಮೆಮೊರಿ ಯ ನಡುವೆ ಇರುತ್ತದೆ ಆದ್ದರಿಂದ ಇದು ಇತ್ತೀಚೆಗೆ ಬಳಸಿದ ಡೇಟಾ ಮತ್ತು ಸೂಚನೆಗಳನ್ನು ಸಂಗ್ರಹಿಸುತ್ತದೆ ಆದ್ದರಿಂದ ಕ್ಯಾಶ್ ಮೆಮೊರಿ ಗೆ ಕಾರಣವೆಂದರೆ ಮುಖ್ಯ ಮೆಮೊರಿ ಯಿಂದ ಲೋಡ್ ಮತ್ತು ಸಂಗ್ರಹಣೆಗಳು ತುಂಬಾ ನಿಧಾನವಾಗಿರುತ್ತವೆ ಆದ್ದರಿಂದ ಮುಖ್ಯ ಮೆಮೊರಿ ಗಿಂತ ಹೆಚ್ಚು ವೇಗದಲ್ಲಿ ಪ್ರವೇಶಿಸಬಹುದಾದ ಕ್ಯಾಶ್ ಮೆಮೊರಿ ಯು ಪ್ರೊಸೆಸರ್ ನಿಂದ ಹೆಚ್ಚಿನ ವೇಗದಲ್ಲಿ ಲೋಡ್ ಗಳನ್ನು ಪೂರೈಸಲು ಮತ್ತು ವಿನಂತಿಗಳನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ನಾವು ಕೆಲವು ವಿಳಾಸದಿಂದ ನೋಂದಾಯಿಸಲು ಲೋಡ್ ಮಾಡಲು ಲೋಡ್ ಸೂಚನೆಯನ್ನು ಹೊಂದಿದ್ದೇವೆ And let us say that this instruction is executed for the first time so and then what would happen is the data corresponding to that address which is present in the main memory is loaded into the processor side by side also that same data and data which is adjacent to this particular address is stored in the cache memory for a subsequent load instruction which is going to an editor to the same address or an address very close to this particular address which is stored in the cache the processor would directly fetch that data from the cache So this fetching from the cache memory is considerably faster and we call it a cache hit ಈ ಸೂಚನೆಯನ್ನು ಮೊದಲ ಬಾರಿಗೆ ಕಾರ್ಯಗತಗೊಳಿಸಲಾಗಿದೆ ಎಂದು ಹೇಳೋಣ ಮತ್ತು ನಂತರ ಏನಾಗುತ್ತದೆ ಎಂದರೆ ಮುಖ್ಯ ಮೆಮೊರಿ ಯಲ್ಲಿರುವ ವಿಳಾಸಕ್ಕೆ ಅನುಗುಣವಾದ ಡೇಟಾ ವನ್ನು ಪ್ರೊಸೆಸರ್ ಗೆ ಅಕ್ಕಪಕ್ಕದಲ್ಲಿ ಲೋಡ್ ಮಾಡಲಾಗುತ್ತದೆ ಮತ್ತು ಅದೇ ಡೇಟಾ ಮತ್ತು ಪಕ್ಕದಲ್ಲಿರುವ ಡೇಟಾ ವನ್ನು ಲೋಡ್ ಮಾಡಲಾಗುತ್ತದೆ ಈ ನಿರ್ದಿಷ್ಟ ವಿಳಾಸಕ್ಕೆ ಕ್ಯಾಶ್ ಮೆಮೊರಿ ಯಲ್ಲಿ ಸಂಗ್ರಹವಾಗಿರುವ ನಂತರದ ಲೋಡ್ ಸೂಚನೆಗಾಗಿ ಅದೇ ವಿಳಾಸಕ್ಕೆ ಅಥವಾ ಈ ನಿರ್ದಿಷ್ಟ ವಿಳಾಸಕ್ಕೆ ಬಹಳ ಹತ್ತಿರವಿರುವ ವಿಳಾಸಕ್ಕೆ ಹೋಗುತ್ತಿರುವ ಸಂಸ್ಕಾರಕವು ಸಂಗ್ರಹದಿಂದ ನೇರವಾಗಿ ಡೇಟಾ ವನ್ನು ಪಡೆದುಕೊಳ್ಳುತ್ತದೆ ಆದ್ದರಿಂದ ಸಂಗ್ರಹ ಮೆಮೊರಿ ಯಿಂದ ಈ ಪಡೆಯುವಿಕೆಯು ಗಣನೀಯವಾಗಿ ವೇಗವಾಗಿರುತ್ತದೆ ಮತ್ತು ನಾವು ಅದನ್ನು ಕ್ಯಾಶ್ ಹಿಟ್ ಎಂದು ಕರೆಯುತ್ತೇವೆ ಈಗ ಸಮಸ್ಯೆ ಉದ್ಭವಿಸಿದೆ Because the cache memory is considerably smaller than main memory a typical L1 cache for example is 32 kilobytes while the main memory could be as large as several megabytes Therefore the cache memory stores a small subset of the main memory and there is a replacement policy by which data from the cache is evicted and new data from the memory which is recently being accessed is stored in the cache memory and therefore with every load instruction that is executed by this processor we could either have a cache hit which would imply that the data is present in the cache memory and the data can be read directly from the cache memory to the processor or we can have a cache miss in which case the data is not present in the cache memory and therefore has to be fetched from the main memory Now the critical part over here are two aspects First the cache memory is shared by various processes present which is executing on the system and secondly the cache memory is considerably smaller than the main memory and therefore there is a notion of eviction wherein the data present in the cache is evicted a new data which is recently accessed is stored in the cache memory so as a result we have something known as cache hits and cache misses ಏಕೆಂದರೆ ಕ್ಯಾಶ್ ಮೆಮೊರಿ ಯು ಮುಖ್ಯ ಮೆಮೊರಿ ಗಿಂತ ಗಣನೀಯವಾಗಿ ಚಿಕ್ಕದಾಗಿದೆ ಉದಾಹರಣೆಗೆ ಒಂದು ವಿಶಿಷ್ಟವಾದ L1 ಸಂಗ್ರಹವು 32 ಕಿಲೋಬೈಟ್ ಗಳಾಗಿದ್ದರೆ ಮುಖ್ಯ ಮೆಮೊರಿ ಯು ಹಲವಾರು ಮೆಗಾಬೈಟ್ ಗಳಷ್ಟು ದೊಡ್ಡದಾಗಿರಬಹುದು ಆದ್ದರಿಂದ ಕ್ಯಾಶ್ ಮೆಮೊರಿ ಯು ಮುಖ್ಯ ಮೆಮೊರಿ ಯ ಸಣ್ಣ ಉಪವಿಭಾಗವನ್ನು ಸಂಗ್ರಹಿಸುತ್ತದೆ ಮತ್ತು ಸಂಗ್ರಹದಿಂದ ಡೇಟಾ ವನ್ನು ಹೊರಹಾಕುವ ಬದಲಿ ನೀತಿ ಇದೆ ಮತ್ತು ಇತ್ತೀಚೆಗೆ ಪ್ರವೇಶಿಸಲಾಗುತ್ತಿರುವ ಮೆಮೊರಿ ಯಿಂದ ಹೊಸ ಡೇಟಾ ವನ್ನು ಕ್ಯಾಶ್ ಮೆಮೊರಿ ಯಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಆದ್ದರಿಂದ ಪ್ರತಿ ಲೋಡ್ ಸೂಚನೆಯೊಂದಿಗೆ ಈ ಪ್ರೊಸೆಸರ್ ಮೂಲಕ ಕಾರ್ಯಗತಗೊಳಿಸಿದರೆ ನಾವು ಕ್ಯಾಶ್ ಹಿಟ್ ಅನ್ನು ಹೊಂದಬಹುದು ಅದು ಡೇಟಾ ಕ್ಯಾಶ್ ಮೆಮೊರಿ ಯಲ್ಲಿದೆ ಮತ್ತು ಡೇಟಾ ವನ್ನು ನೇರವಾಗಿ ಕ್ಯಾಶ್ ಮೆಮೊರಿ ಯಿಂದ ಪ್ರೊಸೆಸರ್ ಗೆ ಓದಬಹುದು ಅಥವಾ ನಾವು ಕ್ಯಾಶ್ ಮಿಸ್ ಆಗಬಹುದು ಈ ಸಂದರ್ಭದಲ್ಲಿ ಡೇಟಾ ಕ್ಯಾಶ್ ಮೆಮೊರಿ ಯಲ್ಲಿ ಇರುವುದಿಲ್ಲ ಮತ್ತು ಆದ್ದರಿಂದ ಮುಖ್ಯ ಮೆಮೊರಿ ಯಿಂದ ಪಡೆಯಬೇಕು ಈಗ ಇಲ್ಲಿ ನಿರ್ಣಾಯಕ ಭಾಗವು ಎರಡು ಅಂಶಗಳಾಗಿವೆ ಮೊದಲನೆಯದಾಗಿ ಸಿಸ್ಟಂ ನಲ್ಲಿ ಕಾರ್ಯಗತಗೊಳ್ಳುವ ವಿವಿಧ ಪ್ರಕ್ರಿಯೆಗಳಿಂದ ಕ್ಯಾಶ್ ಮೆಮೊರಿ ಯನ್ನು ಹಂಚಿಕೊಳ್ಳಲಾಗುತ್ತದೆ ಮತ್ತು ಎರಡನೆಯದಾಗಿ ಕ್ಯಾಶ್ ಮೆಮೊರಿ ಯು ಮುಖ್ಯ ಮೆಮೊರಿ ಗಿಂತ ಗಣನೀಯವಾಗಿ ಚಿಕ್ಕದಾಗಿದೆ ಮತ್ತು ಆದ್ದರಿಂದ ಹೊರಹಾಕುವಿಕೆಯ ಕಲ್ಪನೆಯಿದೆ ಇದರಲ್ಲಿ ಸಂಗ್ರಹದಲ್ಲಿರುವ ಡೇಟಾ ವು ಹೊಸ ಡೇಟಾ ವನ್ನು ಹೊರಹಾಕುತ್ತದೆ ಇತ್ತೀಚೆಗೆ ಪ್ರವೇಶಿಸಲಾಗಿದೆ ಕ್ಯಾಶ್ ಮೆಮೊರಿ ಯಲ್ಲಿ ಸಂಗ್ರಹಿಸಲಾಗಿದೆ ಆದ್ದರಿಂದ ನಾವು ಕ್ಯಾಶ್ ಹಿಟ್ ಗಳು ಮತ್ತು ಕ್ಯಾಶ್ ಮಿಸ್ ಗಳು ಎಂದು ಕರೆಯುತ್ತೇವೆ So a cache hit is considerably faster than a cache miss and the reason being that the cache hit fetches data straight from the cache memory while a cache miss would have to fetch data from the main memory or any other lower cache that may be present Now we would have to look at some more internal organization about the cache memory So a typical cache memory is organized into several cache sets ಆದ್ದರಿಂದ ಕ್ಯಾಶ್ ಹಿಟ್ ಕ್ಯಾಶ್ ಮಿಸ್ ಗಿಂತ ಗಣನೀಯವಾಗಿ ವೇಗವಾಗಿರುತ್ತದೆ ಕಾರಣವೆಂದರೆ ಕ್ಯಾಶ್ ಹಿಟ್ ಕ್ಯಾಶ್ ಮೆಮೊರಿ ಯಿಂದ ನೇರವಾಗಿ ಡೇಟಾ ವನ್ನು ಪಡೆಯುತ್ತದೆ ಆದರೆ ಕ್ಯಾಶ್ ಮಿಸ್ ಮುಖ್ಯ ಮೆಮೊರಿ ಅಥವಾ ಯಾವುದೇ ಕಡಿಮೆ ಸಂಗ್ರಹದಿಂದ ಡೇಟಾ ವನ್ನು ಪಡೆಯಬೇಕಾಗುತ್ತದೆ ಈಗ ನಾವು ಕ್ಯಾಶ್ ಮೆಮೊರಿ ಯ ಬಗ್ಗೆ ಕೆಲವು ಆಂತರಿಕ ಸಂಸ್ಥೆಗಳನ್ನು ನೋಡಬೇಕಾಗಿದೆ ಆದ್ದರಿಂದ ಒಂದು ವಿಶಿಷ್ಟವಾದ ಸಂಗ್ರಹ ಮೆಮೊರಿ ಯನ್ನು ಹಲವಾರು ಕ್ಯಾಶ್ ಸೆಟ್ ಗಳಾಗಿ ಆಯೋಜಿಸಲಾಗಿದೆ And each cache set as we see over here each row over here corresponds to a cache set So each cache set could hold multiple cache lines so each of these blocks over here is a cache line a typical cache line size in an Intel processor for instance is around is 64 bytes this particular diagram over here shows that there are 4 cache lines present in a cache set therefore the associativity of this particular cache is four ಮತ್ತು ನಾವು ಇಲ್ಲಿ ನೋಡಿದಂತೆ ಪ್ರತಿ ಕ್ಯಾಶ್ ಸೆಟ್ ಇಲ್ಲಿ ಪ್ರತಿ ಸಾಲು ಕ್ಯಾಶ್ ಸೆಟ್ ಅನುರೂಪವಾಗಿದೆ ಆದ್ದರಿಂದ ಪ್ರತಿಯೊಂದು ಕ್ಯಾಶ್ ಸೆಟ್ ಗಳು ಬಹು ಕ್ಯಾಶ್ ಲೈನ್ ಗಳನ್ನು ಹಿಡಿದಿಟ್ಟುಕೊಳ್ಳಬಹುದು ಆದ್ದರಿಂದ ಇಲ್ಲಿ ಪ್ರತಿಯೊಂದು ಬ್ಲಾಕ್ ಗಳು ಕ್ಯಾಶ್ ಲೈನ್ ಆಗಿದೆ ಉದಾಹರಣೆಗೆ ಇಂಟೆಲ್ ಪ್ರೊಸೆಸರ್ ನಲ್ಲಿನ ವಿಶಿಷ್ಟವಾದ ಕ್ಯಾಶ್ ಲೈನ್ ಗಾತ್ರವು ಸುಮಾರು 64 ಬೈಟ್ ಗಳು ಈ ನಿರ್ದಿಷ್ಟ ರೇಖಾಚಿತ್ರವು ಕ್ಯಾಶ್ ಸೆಟ್ ನಲ್ಲಿ 4 ಕ್ಯಾಶ್ ಲೈನ್ ಗಳಿವೆ ಎಂದು ತೋರಿಸುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂಗ್ರಹದ ಸಹಭಾಗಿತ್ವವು ನಾಲ್ಕು ಆಗಿದೆ Now whenever the processor executes a load or a store instruction it puts out an address on the address bus so this could be in an L1 cache this for example would be an a would be a virtual address and the cache memory the L1 cache memory interprets this virtual address in this particular way there are a few bits are the least significant bits which are used to address a cache line there are bits which are known as the set address bits which are used to pick one of the cache sets from this particular cache line and there are the tag bits so what happens is that every time an address is put on the address bus by the processor the set address bits that is this range over here chooses one of these cache sets then the tag bits in the address that is these bits over here is used to determine if the data corresponding to this address is present in this set now if indeed is present we get what is known as a cache hit and the data corresponding to that address is fetched from that corresponding cache line on the other hand if you do not find that tag present in any of these cache lines corresponding to that set then we say that there is a cache miss The lower levels of memory either the DRAM or lower levels of the cache like the L2 or the L3 cache would require servicing that particular load request ಈಗ ಪ್ರೊಸೆಸರ್ ಲೋಡ್ ಅಥವಾ ಸ್ಟೋರ್ ಸೂಚನೆಯನ್ನು ಕಾರ್ಯಗತಗೊಳಿಸಿದಾಗ ಅದು ವಿಳಾಸ ಬಸ್ ನಲ್ಲಿ ವಿಳಾಸವನ್ನು ಇರಿಸುತ್ತದೆ ಆದ್ದರಿಂದ ಇದು L1 ಸಂಗ್ರಹದಲ್ಲಿರಬಹುದು ಉದಾಹರಣೆಗೆ ಇದು ಒಂದು ವರ್ಚುವಲ್ ವಿಳಾಸ ಮತ್ತು ಸಂಗ್ರಹ ಮೆಮೊರಿ ಯನ್ನು L1 ಕ್ಯಾಷ್ ಮೆಮೊರಿ ಅರ್ಥೈಸುತ್ತದೆ ಈ ನಿರ್ದಿಷ್ಟ ರೀತಿಯಲ್ಲಿ ಈ ವರ್ಚುವಲ್ ವಿಳಾಸ ಕ್ಯಾಶ್ ಲೈನ್ ಅನ್ನು ಪರಿಹರಿಸಲು ಬಳಸಲಾಗುವ ಕೆಲವು ಬಿಟ್ ಗಳು ಕಡಿಮೆ ಗಮನಾರ್ಹವಾದ ಬಿಟ್ ಗಳಾಗಿವೆ ಇವುಗಳಿಂದ ಕ್ಯಾಶ್ ಸೆಟ್ ಗಳಲ್ಲಿ ಒಂದನ್ನು ಆಯ್ಕೆ ಮಾಡಲು ಬಳಸಲಾಗುವ ಸೆಟ್ ವಿಳಾಸ ಬಿಟ್ ಗಳು ಎಂದು ಕರೆಯಲ್ಪಡುವ ಬಿಟ್ ಗಳಿವೆ ನಿರ್ದಿಷ್ಟ ಕ್ಯಾಶ್ ಲೈನ್ ಮತ್ತು ಟ್ಯಾಗ್ ಬಿಟ್ ಗಳು ಇವೆ ಆದ್ದರಿಂದ ಏನಾಗುತ್ತದೆ ಎಂದರೆ ಪ್ರತಿ ಬಾರಿ ವಿಳಾಸವನ್ನು ಪ್ರೊಸೆಸರ್ ಮೂಲಕ ವಿಳಾಸ ಬಸ್ ನಲ್ಲಿ ಹಾಕಿದಾಗ ಈ ಶ್ರೇಣಿಯ ಸೆಟ್ ವಿಳಾಸ ಬಿಟ್ ಗಳು ಈ ಕ್ಯಾಶ್ ಸೆಟ್ ಗಳಲ್ಲಿ ಒಂದನ್ನು ಆಯ್ಕೆ ಮಾಡುತ್ತದೆ ನಂತರ ಟ್ಯಾಗ್ ಬಿಟ್ ಗಳು ಈ ಬಿಟ್ ಗಳಿರುವ ವಿಳಾಸವು ಈ ವಿಳಾಸಕ್ಕೆ ಸಂಬಂಧಿಸಿದ ಡೇಟಾ ವು ಈ ಸೆಟ್ ನಲ್ಲಿದೆಯೇ ಎಂದು ನಿರ್ಧರಿಸಲು ಬಳಸಲಾಗುತ್ತದೆ ಮತ್ತೊಂದೆಡೆ ಅನುಗುಣವಾದ ಕ್ಯಾಶ್ ಲೈನ್ ಆ ಸೆಟ್ ಗೆ ಅನುಗುಣವಾದ ಈ ಯಾವುದೇ ಕ್ಯಾಶ್ ಲೈನ್ ಗಳಲ್ಲಿ ಆ ಟ್ಯಾಗ್ ಇರುವುದನ್ನು ನೀವು ಕಾಣದಿದ್ದರೆ ಕ್ಯಾಶ್ ಮಿಸ್ ಇದೆ ಎಂದು ನಾವು ಹೇಳುತ್ತೇವೆ ಕಡಿಮೆ ಮಟ್ಟದ ಮೆಮೊರಿ ಯು ಡಿ ರಾಮ್ ಅಥವಾ ಎಲ್2 ಅಥವಾ ಎಲ್3 ಸಂಗ್ರಹದಂತಹ ಕಡಿಮೆ ಮಟ್ಟದ ಸಂಗ್ರಹವು ನಿರ್ದಿಷ್ಟ ಲೋಡ್ ವಿನಂತಿಯನ್ನು ಪೂರೈಸುವ ಅಗತ್ಯವಿರುತ್ತದೆ Now lets look at what would happen when we run a program like this so let us say we have process P2 and this process P2 comprises of multiple load instructions so we have in total eight load instructions load A1 A2 A3 and A4 and load B1 B2 B3 and B4 further let us assume that the set address bits corresponding to the addresses A1 A2 and A3 and A4 corresponding to this set known as the A set so thus when for the first time you execute this particular while loop the first iteration of this particular while loop the data corresponding to address A1 gets loaded into the set into one of these cache lines present in the A set similarly the first execution of load A2 load A3 and load A4 would fetch data and store it in this A set thus the first execution would all be cache misses right similarly we have another for load instructions load B1 B2 B3 and B4 which get mapped to this B set So at the end of the first iteration of this particular while loop we have all the 4 cache lines in the B set filled with this data corresponding to these four loads Now the critical aspect over here is the timing of this particular while So you notice that during the first iteration you would get all cache misses for A as well as B so in total for this first iteration corresponding to these 8 load instructions there will be a total of 8 cache misses ಈಗ ನಾವು ಈ ರೀತಿಯ ಪ್ರೋಗ್ರಾಂ ಅನ್ನು ರನ್ ಮಾಡಿದಾಗ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ನಾವು ಪ್ರಕ್ರಿಯೆ ಪಿ2 ಅನ್ನು ಹೊಂದಿದ್ದೇವೆ ಎಂದು ಹೇಳೋಣ ಮತ್ತು ಈ ಪ್ರಕ್ರಿಯೆ ಪಿ2 ಬಹು ಲೋಡ್ ಸೂಚನೆಗಳನ್ನು ಒಳಗೊಂಡಿದೆ ಆದ್ದರಿಂದ ನಾವು ಒಟ್ಟು ಎಂಟು ಲೋಡ್ ಸೂಚನೆಗಳನ್ನು ಹೊಂದಿದ್ದೇವೆ ಎ1 ಎ2 ಎ3 ಮತ್ತು ಎ4 ಮತ್ತು ಲೋಡ್ ಬಿ1 ಬಿ2 ಬಿ3 ಮತ್ತು ಬಿ4 ಮತ್ತಷ್ಟು ನಾವು ಎ1 ಎ2 ಮತ್ತು ಎ3 ಮತ್ತು ಎ4 ವಿಳಾಸಗಳಿಗೆ ಅನುಗುಣವಾದ ಸೆಟ್ ವಿಳಾಸ ಬಿಟ್ ಗಳು ಎ ಸೆಟ್ ಎಂದು ಕರೆಯಲ್ಪಡುವ ಈ ಸೆಟ್ ಗೆ ಅನುಗುಣವಾಗಿರುತ್ತವೆ ಎಂದು ಭಾವಿಸೋಣ ಆದ್ದರಿಂದ ನೀವು ಮೊದಲ ಬಾರಿಗೆ ಈ ನಿರ್ದಿಷ್ಟವನ್ನು ಕಾರ್ಯಗತಗೊಳಿಸುವಾಗ ಈ ನಿರ್ದಿಷ್ಟದ ಮೊದಲ ಪುನರಾವರ್ತನೆಯನ್ನು ಲೂಪ್ ಮಾಡಿದಾಗ ಲೂಪ್ ಮಾಡುವಾಗ ವಿಳಾಸ ಎ1 ಗೆ ಸಂಬಂಧಿಸಿದ ಡೇಟಾ ವು ಎ ಸೆಟ್ ನಲ್ಲಿರುವ ಈ ಕ್ಯಾಶ್ ಲೈನ್ ಗಳಲ್ಲಿ ಒಂದಕ್ಕೆ ಸೆಟ್ ಗೆ ಲೋಡ್ ಆಗುತ್ತದೆ ಅದೇ ರೀತಿಯ ಲೋಡ್ ಎ2 ಲೋಡ್ ಎ3 ಮತ್ತು ಲೋಡ್ ಎ4 ನ ಮೊದಲ ಕಾರ್ಯಗತಗೊಳಿಸುವಿಕೆಯು ಡೇಟಾ ವನ್ನು ತರುತ್ತದೆ ಮತ್ತು ಅದನ್ನು ಈ ಎ ಸೆಟ್ ನಲ್ಲಿ ಸಂಗ್ರಹಿಸುತ್ತದೆ ಮತ್ತು ಮೊದಲ ಕಾರ್ಯಗತಗೊಳಿಸುವಿಕೆ ಎಲ್ಲಾ ಸಂಗ್ರಹವು ತಪ್ಪಿಹೋಗುತ್ತದೆ ಅದೇ ರೀತಿ ಲೋಡ್ ಸೂಚನೆಗಳಿಗಾಗಿ ನಾವು ಇನ್ನೊಂದನ್ನು ಹೊಂದಿದ್ದೇವೆ ಲೋಡ್ ಬಿ1 ಬಿ ಬಿ3 ಮತ್ತು ಬಿ4 ಇದು ಈ ಬಿ ಸೆಟ್ ಗೆ ಮ್ಯಾಪ್ ಆಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಲೂಪ್ ನ ಮೊದಲ ಪುನರಾವರ್ತನೆಯ ಕೊನೆಯಲ್ಲಿ ನಾವು ಈ ನಾಲ್ಕು ಲೋಡ್ ಗಳಿಗೆ ಅನುಗುಣವಾಗಿ ಈ ಡೇಟಾ ದಿಂದ ತುಂಬಿದ ಬಿ ಸೆಟ್ ನಲ್ಲಿರುವ ಎಲ್ಲಾ 4 ಕ್ಯಾಶ್ ಲೈನ್ ಗಳನ್ನು ಹೊಂದಿದ್ದೇವೆ ಈಗ ಇಲ್ಲಿ ನಿರ್ಣಾಯಕ ಅಂಶವೆಂದರೆ ಈ ನಿರ್ದಿಷ್ಟ ಸಮಯದ ಸಮಯ ಆದ್ದರಿಂದ ಮೊದಲ ಪುನರಾವರ್ತನೆಯ ಸಮಯದಲ್ಲಿ ನೀವು ಎ ಮತ್ತು ಬಿ ಗಾಗಿ ಎಲ್ಲಾ ಕ್ಯಾಶ್ ಮಿಸ್ ಗಳನ್ನು ಪಡೆಯುತ್ತೀರಿ ಎಂದು ನೀವು ಗಮನಿಸುತ್ತೀರಿ ಆದ್ದರಿಂದ ಈ 8 ಲೋಡ್ ಸೂಚನೆಗಳಿಗೆ ಅನುಗುಣವಾಗಿ ಈ ಮೊದಲ ಪುನರಾವರ್ತನೆಗೆ ಒಟ್ಟು 8 ಕ್ಯಾಶ್ ಮಿಸ್ ಗಳು ಇರುತ್ತವೆ Now for the second iteration onwards assuming that there is no other process running in the system all of these load operations would result in cache hits the reason being that every subsequent load to say A1 A2 A3 or A4 would directly read the data from the corresponding cache line present in the A set similarly every subsequent load to B1 B2 B3 or B4 would directly read the data from this B set ಈಗ ಎರಡನೇ ಪುನರಾವರ್ತನೆಗಾಗಿ ಸಿಸ್ಟಮ್ ನಲ್ಲಿ ಬೇರೆ ಯಾವುದೇ ಪ್ರಕ್ರಿಯೆಯು ಚಾಲನೆಯಲ್ಲಿಲ್ಲ ಎಂದು ಭಾವಿಸಿದರೆ ಈ ಎಲ್ಲಾ ಲೋಡ್ ಕಾರ್ಯಾಚರಣೆಗಳು ಕ್ಯಾಶ್ ಹಿಟ್ ಗೆ ಕಾರಣವಾಗುತ್ತವೆ ಏಕೆಂದರೆ ಎ1 ಎ2 ಎ 3 ಅಥವಾ ಎ4 ಎಂದು ಹೇಳಲು ಪ್ರತಿ ನಂತರದ ಲೋಡ್ ನೇರವಾಗಿ ಎ ಸೆಟ್ ನಲ್ಲಿರುವ ಅನುಗುಣವಾದ ಕ್ಯಾಶ್ ಲೈನ್ ನಿಂದ ಡೇಟಾ ವನ್ನು ಓದುತ್ತದೆ ಅದೇ ರೀತಿ ಬಿ1 ಬಿ2 ಬಿ3 ಅಥವಾ ಬಿ4 ಗೆ ಪ್ರತಿ ನಂತರದ ಲೋಡ್ ಈ ಬಿ ಸೆಟ್ ನಿಂದ ನೇರವಾಗಿ ಡೇಟಾ ವನ್ನು ಓದುತ್ತದೆ The second thing you would notice is that the time taken for these loads versus these loads is approximately the same note that we are using the word statistically over here which would means this particular loop is run several thousands of times and the time taken for these four loads and these four loads are compared statistically right for example taking the average variance and so on ನೀವು ಗಮನಿಸುವ ಎರಡನೆಯ ವಿಷಯವೆಂದರೆ ಈ ಲೋಡ್ ಗಳಿಗೆ ವಿರುದ್ಧವಾಗಿ ಈ ಲೋಡ್ ಗಳಿಗೆ ತೆಗೆದುಕೊಂಡ ಸಮಯವು ಸರಿಸುಮಾರು ಅದೇ ಟಿಪ್ಪಣಿಯಾಗಿದೆ ನಾವು ಇಲ್ಲಿ ಸಂಖ್ಯಾಶಾಸ್ತ್ರೀಯವಾಗಿ ಪದವನ್ನು ಬಳಸುತ್ತಿದ್ದೇವೆ ಅಂದರೆ ಈ ನಿರ್ದಿಷ್ಟ ಲೂಪ್ ಅನ್ನು ಹಲವಾರು ಸಾವಿರ ಬಾರಿ ರನ್ ಮಾಡಲಾಗಿದೆ ಮತ್ತು ಈ ನಾಲ್ಕಕ್ಕೆ ತೆಗೆದುಕೊಂಡ ಸಮಯ ಲೋಡ್ ಗಳು ಮತ್ತು ಈ ನಾಲ್ಕು ಲೋಡ್ ಗಳನ್ನು ಸಂಖ್ಯಾಶಾಸ್ತ್ರೀಯವಾಗಿ ಸರಿಯಾಗಿ ಹೋಲಿಸಲಾಗುತ್ತದೆ ಉದಾಹರಣೆಗೆ ಸರಾಸರಿ ವ್ಯತ್ಯಾಸವನ್ನು ತೆಗೆದುಕೊಳ್ಳುವುದು ಮತ್ತು ಹೀಗೆ Now consider another process over here process P1 Now process P1 has a small loop which looks something like this In this particular loop we have a bit If the bit is equal to 1 then you load A P1 else load B P1 So if the bit equal to 1 then load the data corresponding to A in the process P1 address space gets loaded similarly over here the data corresponding to this address B in the P1 address space is loaded note that process P2 and process P1 are totally independent of each other So relating this to the Bell la Padula model that we have studied process P1 may be a top secret process while process P2 may be an unclassified process ಈಗ ಇಲ್ಲಿ ಇನ್ನೊಂದು ಪ್ರಕ್ರಿಯೆಯನ್ನು ಪರಿಗಣಿಸಿ ಪ್ರಕ್ರಿಯೆ ಪಿ1 ಈಗ ಪ್ರಕ್ರಿಯೆ P1 ಒಂದು ಸಣ್ಣ ಲೂಪ್ ಅನ್ನು ಹೊಂದಿದೆ ಅದು ಈ ರೀತಿ ಕಾಣುತ್ತದೆ ಈ ನಿರ್ದಿಷ್ಟ ಲೂಪ್ನ ಲ್ಲಿ ನಾವು ಸ್ವಲ್ಪಮಟ್ಟಿಗೆ ಹೊಂದಿದ್ದೇವೆ ಬಿಟ್ 1 ಕ್ಕೆ ಸಮನಾಗಿದ್ದರೆ ನೀವು ಎ ಪಿ1 ಅನ್ನು ಲೋಡ್ ಮಾಡಿದರೆ ಬಿ ಪಿ1 ಅನ್ನು ಲೋಡ್ ಮಾಡಿ ಆದ್ದರಿಂದ ಬಿಟ್ 1 ಗೆ ಸಮನಾಗಿದ್ದರೆ ಪ್ರಕ್ರಿಯೆಯಲ್ಲಿ ಎ ಗೆ ಅನುಗುಣವಾದ ಡೇಟಾ ವನ್ನು ಲೋಡ್ ಮಾಡಿ ಪಿ1 ವಿಳಾಸ ಸ್ಥಳವು ಅದೇ ರೀತಿಯಲ್ಲಿ ಲೋಡ್ ಆಗುತ್ತದೆ ಪಿ1 ವಿಳಾಸ ಜಾಗದಲ್ಲಿ ಈ ವಿಳಾಸ ಬಿ ಗೆ ಸಂಬಂಧಿಸಿದ ಡೇಟಾ ಲೋಡ್ ಆಗುತ್ತದೆ ಎಂಬುದನ್ನು ಗಮನಿಸಿ ಪ್ರಕ್ರಿಯೆ ಪಿ2 ಮತ್ತು ಪ್ರಕ್ರಿಯೆ ಪಿ1 ಸಂಪೂರ್ಣವಾಗಿ ಪರಸ್ಪರ ಸ್ವತಂತ್ರವಾಗಿರುತ್ತವೆ ಆದ್ದರಿಂದ ನಾವು ಪ್ರಕ್ರಿಯೆ ಪಿ1 ಅನ್ನು ಅಧ್ಯಯನ ಮಾಡಿದ ಬೆಲ್ ಲಾ ಪಡುಲಾ ಮಾದರಿಗೆ ಸಂಬಂಧಿಸಿರುವುದು ಒಂದು ಉನ್ನತ ರಹಸ್ಯ ಪ್ರಕ್ರಿಯೆಯಾಗಿರಬಹುದು ಆದರೆ ಪ್ರಕ್ರಿಯೆ ಪಿ2 ಒಂದು ವರ್ಗೀಕರಿಸದ ಪ್ರಕ್ರಿಯೆಯಾಗಿರಬಹುದು Now you note that we can transmit one bit from process P1 to process P2 using this particular mechanism and the way we go about it is as follows let us say that a process P wants to transmit a bit equal to 0 so what he would do is that he would set the bit to be 0 in which case there would be a load to this particular location which gets executed now these particular addresses in the process P1 address space is selected in such a way that they fall in the A set and the B set respect thus for example if process P1 wants to transmit say a value of 1 to process P2 it would set the bit to be equal to 1 and thus this particular load instruction gets executed that is the load A P1 now what would happen is that the main memory gets accessed there would be a cache miss and one cache line gets loaded from the main memory into this A set so the process P2 data gets evicted and process P1 data would then be filled in that corresponding cache line ಈಗ ಈ ನಿರ್ದಿಷ್ಟ ಕಾರ್ಯವಿಧಾನವನ್ನು ಬಳಸಿಕೊಂಡು ಪಿ2 ಅನ್ನು ಪ್ರಕ್ರಿಯೆಗೊಳಿಸಲು ನಾವು ಪ್ರಕ್ರಿಯೆ ಪಿ1 ನಿಂದ ಒಂದು ಬಿಟ್ ಅನ್ನು ರವಾನಿಸಬಹುದು ಎಂಬುದನ್ನು ನೀವು ಗಮನಿಸಿ ಮತ್ತು ನಾವು ಅದರ ಬಗ್ಗೆ ಹೋಗುವ ಮಾರ್ಗವು ಈ ಕೆಳಗಿನಂತಿರುತ್ತದೆ ಪಿ ಪ್ರಕ್ರಿಯೆಯು 0 ಗೆ ಸ್ವಲ್ಪ ಸಮಾನವಾಗಿ ರವಾನಿಸಲು ಬಯಸುತ್ತದೆ ಎಂದು ಹೇಳೋಣ ಅವನು ಬಿಟ್ ಅನ್ನು 0 ಎಂದು ಹೊಂದಿಸುತ್ತಾನೆ ಈ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಸ್ಥಳಕ್ಕೆ ಲೋಡ್ ಆಗಬಹುದು ಅದನ್ನು ಈಗ ಕಾರ್ಯಗತಗೊಳಿಸಲಾಗುತ್ತದೆ ಈ ನಿರ್ದಿಷ್ಟ ವಿಳಾಸಗಳನ್ನು ಪ್ರಕ್ರಿಯೆಯಲ್ಲಿ ಪಿ1 ವಿಳಾಸ ಜಾಗವನ್ನು ಆಯ್ಕೆಮಾಡಲಾಗುತ್ತದೆ ಮತ್ತು ಅವುಗಳು ಎ ಸೆಟ್ ನಲ್ಲಿ ಬೀಳುವ ರೀತಿಯಲ್ಲಿ ಆಯ್ಕೆಮಾಡಲಾಗುತ್ತದೆ ಮತ್ತು ಉದಾಹರಣೆಗೆ ಬಿ ಸೆಟ್ ಗೌರವವನ್ನು ಉದಾಹರಣೆಗೆ ಪ್ರಕ್ರಿಯೆ ಪಿ1 ರವಾನಿಸಲು ಬಯಸಿದರೆ ಪಿ2 ಅನ್ನು ಪ್ರಕ್ರಿಯೆಗೊಳಿಸಲು 1 ಮೌಲ್ಯವನ್ನು ಹೇಳಿದರೆ ಅದು ಬಿಟ್ ಅನ್ನು 1 ಗೆ ಸಮನಾಗಿರುತ್ತದೆ ಮತ್ತು ಹೀಗಾಗಿ ಈ ನಿರ್ದಿಷ್ಟ ಲೋಡ್ ಸೂಚನೆಯನ್ನು ಕಾರ್ಯಗತಗೊಳಿಸಲಾಗುತ್ತದೆ ಅದು ಲೋಡ್ ಎ ಪಿ1 P1 ಆಗಿದೆ ಈಗ ಏನಾಗುತ್ತದೆ ಮುಖ್ಯ ಮೆಮೊರಿ ಯನ್ನು ಪ್ರವೇಶಿಸಿದರೆ ಕ್ಯಾಶ್ ಮಿಸ್ ಇರುತ್ತದೆ ಮತ್ತು ಒಂದು ಕ್ಯಾಶ್ ಲೈನ್ ಮುಖ್ಯ ಮೆಮೊರಿ ಯಿಂದ ಈ ಎ ಸೆಟ್ಗೆ ಲೋಡ್ ಆಗುತ್ತದೆ ಆದ್ದರಿಂದ ಪ್ರಕ್ರಿಯೆ ಪಿ2 ಡೇಟಾ ವನ್ನು ಹೊರಹಾಕಲಾಗುತ್ತದೆ ಮತ್ತು ಪ್ರಕ್ರಿಯೆ ಪಿ1 ಡೇಟಾ ವನ್ನು ಆ ಅನುಗುಣವಾದ ಕ್ಯಾಶ್ ಲೈನ್ ನಲ್ಲಿ ತುಂಬಲಾಗುತ್ತದೆ Now if we look at the execution time of these 2 sets of loads what we would see is the time taken for executing these A loads would be greater than the time taken for these B loads statistically again the reason be achieved this is due to the fact that we now have process P1 data present away here as a result when these load A1 A2 A3 and A4 get executed there would be some additional cache misses so that additional cache misses would result in increased execution time for this part of the code on the other hand when the loads to B1 B2 B3 or B4 are executed we similarly we as you shall get cache hits and therefore the time taken would be considerably lesser thus to transmit a value of 1 process P1 which is which for example is a top secret process would set the bit value to be equal to 1 which would then evict one particular cache line from the A set and as a result would influence the execution time of process P2 and therefore execution time for this part of the process P2 would be higher compared to the compared to the other part ಈಗ ನಾವು ಈ 2 ಸೆಟ್ ಲೋಡ್ ಗಳ ಕಾರ್ಯಗತಗೊಳಿಸುವ ಸಮಯವನ್ನು ನೋಡಿದರೆ ಈ ಎ ಲೋಡ್ ಗಳನ್ನು ಕಾರ್ಯಗತಗೊಳಿಸಲು ತೆಗೆದುಕೊಂಡ ಸಮಯವು ಈ ಬಿ ಲೋಡ್ ಗಳಿಗೆ ತೆಗೆದುಕೊಂಡ ಸಮಯಕ್ಕಿಂತ ಹೆಚ್ಚಿನದಾಗಿರುತ್ತದೆ ಎಂದು ನಾವು ನೋಡುತ್ತೇವೆ ಅಂಕಿಅಂಶಗಳ ಪ್ರಕಾರ ಇದನ್ನು ಸಾಧಿಸಲು ಕಾರಣವೆಂದರೆ ವಾಸ್ತವವಾಗಿ ಈ ಲೋಡ್ ಎ1 ಎ2 ಎ3 ಮತ್ತು ಎ4 ಅನ್ನು ಕಾರ್ಯಗತಗೊಳಿಸಿದಾಗ ನಾವು ಈಗ ಪ್ರಕ್ರಿಯೆ ಪಿ ಡೇಟಾ ವನ್ನು ಹೊಂದಿರುತ್ತದೆ ಇದರ ಪರಿಣಾಮವಾಗಿ ಕೆಲವು ಹೆಚ್ಚುವರಿ ಕ್ಯಾಶ್ ಮಿಸ್ ಗಳು ಕಂಡುಬರುತ್ತವೆ ಆದ್ದರಿಂದ ಹೆಚ್ಚುವರಿ ಕ್ಯಾಶ್ ಮಿಸ್ ಗಳು ಕೋಡ್ ನ ಈ ಭಾಗಕ್ಕೆ ಹೆಚ್ಚಿನ ಕಾರ್ಯಗತಗೊಳಿಸುವ ಸಮಯವನ್ನು ಉಂಟುಮಾಡುತ್ತದೆ ಬಿ1 ಬಿ2 ಬಿ3 ಅಥವಾ ಬಿ4 ಗೆ ಲೋಡ್ ಗಳನ್ನು ಕಾರ್ಯಗತಗೊಳಿಸಿದಾಗ ನಾವು ಅದೇ ರೀತಿಯಲ್ಲಿ ನೀವು ಕ್ಯಾಶ್ ಹಿಟ್ಗಳನ್ನು ಪಡೆಯುತ್ತೇವೆ ಮತ್ತು ಆದ್ದರಿಂದ 1 ಪ್ರಕ್ರಿಯೆ ಪಿ P1 ನ ಮೌಲ್ಯವನ್ನು ರವಾನಿಸಲು ತೆಗೆದುಕೊಳ್ಳುವ ಸಮಯವು ಗಣನೀಯವಾಗಿ ಕಡಿಮೆಯಿರುತ್ತದೆ ಇದು ಒಂದು ಉನ್ನತ ರಹಸ್ಯ ಪ್ರಕ್ರಿಯೆಯಾಗಿದೆ ಬಿಟ್ ಮೌಲ್ಯವನ್ನು 1 ಕ್ಕೆ ಸಮನಾಗಿ ಹೊಂದಿಸಿ ಅದು ಒಂದು ನಿರ್ದಿಷ್ಟ ಸಂಗ್ರಹ ರೇಖೆಯನ್ನು ಎ ಸೆಟ್ ನಿಂದ ಹೊರಹಾಕುತ್ತದೆ ಮತ್ತು ಇದರ ಪರಿಣಾಮವಾಗಿ ಪ್ರಕ್ರಿಯೆ ಪಿ2 ನ ಕಾರ್ಯಗತಗೊಳಿಸುವ ಸಮಯದ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಆದ್ದರಿಂದ ಪಿ2 ಪ್ರಕ್ರಿಯೆಯ ಈ ಭಾಗದ ಕಾರ್ಯಗತಗೊಳಿಸುವ ಸಮಯವು ಇತರ ಭಾಗಕ್ಕೆ ಹೋಲಿಸಿದರೆ ಹೆಚ್ಚಿನದಾಗಿರುತ್ತದೆ In a similar way if process P1 wants to transmit a 0 or two process P2 it would set the value of bit to be equal to 0 thus the load P1 gets executed now B P1 as weve discussed would get mapped to the B set and therefore it would evict one of the process P2 data present over here thus in this particular case when a P2 continues its execution in this infinitely while loop the time taken for the loads of B1 B2 B3 and B4 would be higher compared to the low time taken to load A1 A2 A3 and A4 and this is due to the additional cache miss that is present in the set B in this way process P1 can transmit in terms of bits to process P2 by just deciding which address to load from either to load from the address A or to load from the address B and if we just extend this particular idea we can see how a process P1 could send a large message to process P2 and the code for the process P1 would do something like this ಇದೇ ರೀತಿಯಾಗಿ ಪಿ1 P1 ಪ್ರಕ್ರಿಯೆಯು 0 ಅಥವಾ ಎರಡು ಪ್ರಕ್ರಿಯೆ ಪಿ2 P2 ಅನ್ನು ರವಾನಿಸಲು ಬಯಸಿದರೆ ಅದು ಬಿಟ್ ನ ಮೌಲ್ಯವನ್ನು 0 ಗೆ ಸಮನಾಗಿ ಹೊಂದಿಸುತ್ತದೆ ಹೀಗಾಗಿ ಲೋಡ್ ಪಿ1 P1 ಅನ್ನು ಈಗ ಕಾರ್ಯಗತಗೊಳಿಸಲಾಗುತ್ತದೆ ಬಿ B ಪಿ1 P1 ಅನ್ನು ನಾವು ಚರ್ಚಿಸಿದಂತೆ ಬಿ B ಸೆಟ್ ಗೆ ಮ್ಯಾಪ್ ಮಾಡಲಾಗುತ್ತದೆ ಮತ್ತು ಆದ್ದರಿಂದ ಇದು ಇಲ್ಲಿರುವ ಪ್ರಕ್ರಿಯೆ ಪಿ2 ಡೇಟಾ ವನ್ನು ಹೊರಹಾಕುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಪಿ2 ತನ್ನ ಕಾರ್ಯಗತಗೊಳಿಸುವಿಕೆಯನ್ನು ಅನಂತವಾಗಿ ಮುಂದುವರಿಸಿದಾಗ ಬಿ1 ಬಿ2 ಬಿ3 ಮತ್ತು ಬಿ4 ಲೋಡ್ ಗಳಿಗೆ ತೆಗೆದುಕೊಂಡ ಸಮಯವು ಕಡಿಮೆ ಸಮಯಕ್ಕೆ ಹೋಲಿಸಿದರೆ ಹೆಚ್ಚಾಗಿರುತ್ತದೆ ಎ1 ಎ2 ಎ3 ಮತ್ತು ಎ4 ಅನ್ನು ಲೋಡ್ ಮಾಡಲು ಮತ್ತು ಇದು ಬಿ ಸೆಟ್ ನಲ್ಲಿ ಇರುವ ಹೆಚ್ಚುವರಿ ಕ್ಯಾಶ್ ಮಿಸ್ ನಿಂದಾಗಿ ಈ ರೀತಿಯಲ್ಲಿ ಪ್ರಕ್ರಿಯೆ ಪಿ1 ಅನ್ನು ಬಿಟ್ ಗಳ ಪರಿಭಾಷೆಯಲ್ಲಿ ರವಾನಿಸಬಹುದು ಪಿ2 ಅನ್ನು ಪ್ರಕ್ರಿಯೆಗೊಳಿಸಲು ಯಾವ ವಿಳಾಸದಿಂದ ಲೋಡ್ ಮಾಡಬೇಕೆಂದು ನಿರ್ಧರಿಸುವ ಮೂಲಕ ವಿಳಾಸ ಎ ಅಥವಾ ವಿಳಾಸ ಬಿ ನಿಂದ ಲೋಡ್ ಮಾಡಲು ಮತ್ತು ನಾವು ಈ ನಿರ್ದಿಷ್ಟ ಕಲ್ಪನೆಯನ್ನು ವಿಸ್ತರಿಸಿದರೆ ಪಿ2 ಅನ್ನು ಪ್ರಕ್ರಿಯೆಗೊಳಿಸಲು ಪಿ1 ಪ್ರಕ್ರಿಯೆಯು ದೊಡ್ಡ ಸಂದೇಶವನ್ನು ಹೇಗೆ ಕಳುಹಿಸುತ್ತದೆ ಎಂಬುದನ್ನು ನಾವು ನೋಡಬಹುದು ಮತ್ತು ಪಿ1 ಪ್ರಕ್ರಿಯೆಯ ಕೋಡ್ ಈ ರೀತಿ ಮಾಡುತ್ತದೆ So for each let us say for example process P1 wants to send a message so what it would do is that it would have an in have a while loop and for each bit in that message it would either load from the A location or the B location so thus we see that it is possible even though there is huge amounts of protection or between process 1 and process 2 both by the hardware as well as the operating system due to the shared cache memory that is present in the processor it would be possible for one process to transfer information to another process However what is actually required over here is that process P1 and process P2 have an agreement about the format in which the bits are transmitted crosses P1 and P2 for example should agree upon the sets which are used for the communication and also they would have to agree upon a particular protocol for communicating between the two processes ಆದ್ದರಿಂದ ಪ್ರತಿಯೊಂದಕ್ಕೂ ನಾವು ಉದಾಹರಣೆಗೆ ಪ್ರಕ್ರಿಯೆ ಪಿ ಸಂದೇಶವನ್ನು ಕಳುಹಿಸಲು ಬಯಸುತ್ತದೆ ಎಂದು ಹೇಳೋಣ ಆದ್ದರಿಂದ ಅದು ಏನು ಮಾಡುತ್ತದೆ ಎಂದರೆ ಅದು ಸ್ವಲ್ಪ ಸಮಯದ ಲೂಪ್ ಅನ್ನು ಹೊಂದಿರುತ್ತದೆ ಮತ್ತು ಆ ಸಂದೇಶದಲ್ಲಿನ ಪ್ರತಿ ಬಿಟ್ ಗೆ ಅದು ಎ ಸ್ಥಳ ಅಥವಾ ಬಿ ಸ್ಥಳದಿಂದ ಲೋಡ್ ಆಗುತ್ತದೆ ಆದ್ದರಿಂದ ಪ್ರೊಸೆಸರ್ ನಲ್ಲಿರುವ ಹಂಚಿಕೆಯ ಸಂಗ್ರಹ ಮೆಮೊರಿ ಯ ಕಾರಣದಿಂದಾಗಿ ಹಾರ್ಡ್ವೇರ್ ಮತ್ತು ಆಪರೇಟಿಂಗ್ ಸಿಸ್ಟಮ್ ಎರಡರಿಂದಲೂ ಪ್ರಕ್ರಿಯೆ 1 ಮತ್ತು ಪ್ರಕ್ರಿಯೆ 2 ರ ನಡುವೆ ಹೆಚ್ಚಿನ ಪ್ರಮಾಣದ ರಕ್ಷಣೆ ಇದ್ದರೂ ಅದು ಸಾಧ್ಯ ಎಂದು ನಾವು ನೋಡುತ್ತೇವೆ ಮಾಹಿತಿಯನ್ನು ಮತ್ತೊಂದು ಪ್ರಕ್ರಿಯೆಗೆ ವರ್ಗಾಯಿಸಲು ಒಂದು ಪ್ರಕ್ರಿಯೆ ಆದಾಗ್ಯೂ ಇಲ್ಲಿ ವಾಸ್ತವವಾಗಿ ಅಗತ್ಯವಿರುವುದು ಏನೆಂದರೆ ಪ್ರಕ್ರಿಯೆ ಪಿ1 ಮತ್ತು ಪ್ರಕ್ರಿಯೆ ಪಿ2 ಬಿಟ್ ಗಳನ್ನು ರವಾನಿಸುವ ಸ್ವರೂಪದ ಬಗ್ಗೆ ಒಪ್ಪಂದವನ್ನು ಹೊಂದಿದ್ದು ಉದಾಹರಣೆಗೆ ಪಿ ಮತ್ತು ಪಿ ಅನ್ನು ದಾಟಲು ಬಳಸುವ ಸೆಟ್ ಗಳನ್ನು ಒಪ್ಪಿಕೊಳ್ಳಬೇಕು ಸಂವಹನ ಮತ್ತು ಎರಡು ಪ್ರಕ್ರಿಯೆಗಳ ನಡುವೆ ಸಂವಹನ ನಡೆಸಲು ಅವರು ನಿರ್ದಿಷ್ಟ ಪ್ರೋಟೋಕಾಲ್ ಅನ್ನು ಒಪ್ಪಿಕೊಳ್ಳಬೇಕು Now cache covert channels are a big problem it is very difficult to actually identify such problems Covert channels in general are a big problem the cache covert channels are just one example in addition to this there could be several other different types of covert channels and thus identifying all the covert channels present in the system is quite a difficult task ಈಗ ಸಂಗ್ರಹ ರಹಸ್ಯ ಚಾನೆಲ್ ಗಳು ದೊಡ್ಡ ಸಮಸ್ಯೆಯಾಗಿದ್ದು ಅಂತಹ ಸಮಸ್ಯೆಗಳನ್ನು ಗುರುತಿಸುವುದು ತುಂಬಾ ಕಷ್ಟ ಸಾಮಾನ್ಯವಾಗಿ ಕೋವೆರ್ಟ್ ಚಾನೆಲ್ ಗಳು ಒಂದು ದೊಡ್ಡ ಸಮಸ್ಯೆಯಾಗಿದ್ದು ಕ್ಯಾಶೆ ಕೋವೆರ್ಟ್ ಚಾನೆಲ್ ಗಳು ಕೇವಲ ಒಂದು ಉದಾಹರಣೆಯಾಗಿದೆ ಇದಕ್ಕೆ ಹೆಚ್ಚುವರಿಯಾಗಿ ಹಲವಾರು ವಿಭಿನ್ನ ರೀತಿಯ ಕೋವೆರ್ಟ್ ಚಾನಲ್ ಗಳು ಇರಬಹುದು ಮತ್ತು ಹೀಗಾಗಿ ಸಿಸ್ಟಮ್ ನಲ್ಲಿರುವ ಎಲ್ಲಾ ಕೋವೆರ್ಟ್ ಚಾನಲ್ ಗಳನ್ನು ಗುರುತಿಸುವುದು ತುಂಬಾ ಕಷ್ಟಕರವಾದ ಕೆಲಸವಾಗಿದೆ Another important aspect when we talk about coming about covert channels is the communication rate or to quantify that covert channel here what is important for us is to measure the rate at which data can be communicated through that particular covert channel ಕೋವೆರ್ಟ್ ಚಾನೆಲ್ ಗಳ ಕುರಿತು ನಾವು ಮಾತನಾಡುವಾಗ ಮತ್ತೊಂದು ಪ್ರಮುಖ ಅಂಶವೆಂದರೆ ಸಂವಹನ ದರ ಅಥವಾ ಆ ಕೋವೆರ್ಟ್ ಚಾನಲ್ ಅನ್ನು ಇಲ್ಲಿ ಪ್ರಮಾಣೀಕರಿಸುವುದು ನಮಗೆ ಮುಖ್ಯವಾದುದು ಆ ನಿರ್ದಿಷ್ಟ ಕೋವೆರ್ಟ್ ಚಾನಲ್ ಮೂಲಕ ಡೇಟಾ ವನ್ನು ಸಂವಹನ ಮಾಡುವ ದರವನ್ನು ಅಳೆಯುವುದು For example if we go back to this particular slide communication rate of this particular channel would be the number of bits transmitted from process one to process two per second so this typically is very slow so for example a good number would be say one or two bits per second is actually a very good cache covert channel so in order to eliminate such covert channels in other design one should be able to design the system extremely carefully and ensure that there is a proper separation between processes not just at the operating system level but also at the hardware level for example to prevent the cache covert channel one should ensure that at no time process P1 as well as process P2 are actually sharing the same cache memory in the lectures that follow well be looking at other forms of cache timing attacks where algorithms such as cryptographic algorithms can be broken and secret keys from that crypto graphic algorithm can be stolen by means of measuring the memory access times thank you ಉದಾಹರಣೆಗೆ ನಾವು ಈ ನಿರ್ದಿಷ್ಟ ಚಾನಲ್ ನ ಈ ನಿರ್ದಿಷ್ಟ ಸ್ಲೈಡ್ ಸಂವಹನ ದರಕ್ಕೆ ಹಿಂತಿರುಗಿದರೆ ಪ್ರಕ್ರಿಯೆ ಒಂದರಿಂದ ಪ್ರತಿ ಸೆಕೆಂಡಿ ಗೆ ಎರಡು ಪ್ರಕ್ರಿಯೆಗೆ ರವಾನೆಯಾಗುವ ಬಿಟ್ ಗಳ ಸಂಖ್ಯೆ ಆದ್ದರಿಂದ ಇದು ಸಾಮಾನ್ಯವಾಗಿ ತುಂಬಾ ನಿಧಾನವಾಗಿರುತ್ತದೆ ಉದಾಹರಣೆಗೆ ಉತ್ತಮ ಸಂಖ್ಯೆಯು ಒಂದು ಅಥವಾ ಎರಡು ಬಿಟ್ ಗಳು ಎಂದು ಹೇಳಬಹುದು ಪ್ರತಿ ಸೆಕೆಂಡಿ ಗೆ ನಿಜವಾಗಿಯೂ ಉತ್ತಮವಾದ ಸಂಗ್ರಹ ಕೋವೆರ್ಟ್ ಚಾನಲ್ ಆಗಿದೆ ಆದ್ದರಿಂದ ಇತರ ವಿನ್ಯಾಸದಲ್ಲಿ ಅಂತಹ ಕೋವೆರ್ಟ್ ಚಾನಲ್ ಗಳನ್ನು ತೊಡೆದುಹಾಕಲು ಒಬ್ಬರು ಸಿಸ್ಟಮ್ ಅನ್ನು ಅತ್ಯಂತ ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಲು ಸಾಧ್ಯವಾಗುತ್ತದೆ ಮತ್ತು ಆಪರೇಟಿಂಗ್ ಸಿಸ್ಟಮ್ ಮಟ್ಟದಲ್ಲಿ ಮಾತ್ರವಲ್ಲದೆ ಪ್ರಕ್ರಿಯೆಗಳ ನಡುವೆ ಸರಿಯಾದ ಪ್ರತ್ಯೇಕತೆ ಇದೆ ಎಂದು ಖಚಿತಪಡಿಸಿಕೊಳ್ಳಬೇಕು ಉದಾಹರಣೆಗೆ ಹಾರ್ಡ್ವೇರ್ ಮಟ್ಟದಲ್ಲಿ ಕ್ಯಾಶ್ ಕವರ್ಟ್ ಚಾನೆಲ್ ಅನ್ನು ತಡೆಗಟ್ಟಲು ಯಾವುದೇ ಸಮಯದಲ್ಲಿ ಪ್ರಕ್ರಿಯೆ ಪಿ1 ಮತ್ತು ಪ್ರಕ್ರಿಯೆ ಪಿ2 ವಾಸ್ತವವಾಗಿ ಅದೇ ಕ್ಯಾಶ್ ಮೆಮೊರಿ ಯನ್ನು ಅನುಸರಿಸುವ ಉಪನ್ಯಾಸಗಳಲ್ಲಿ ಹಂಚಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಬೇಕು ಅಲ್ಲಿ ಕ್ರಿಪ್ಟೋಗ್ರಾಫಿಕ್ ಅಲ್ಗಾರಿದಮ್ ಗಳಂತಹ ಅಲ್ಗಾರಿದಮ್ಗಳನ್ನು ಮುರಿಯಬಹುದು ಮತ್ತು ಆ ಕ್ರಿಪ್ಟೋ ಗ್ರಾಫಿಕ್ ಅಲ್ಗಾರಿದಮ್ ನಿಂದ ರಹಸ್ಯ ಕೀ ಗಳನ್ನು ಮೆಮೊರಿ ಪ್ರವೇಶ ಸಮಯವನ್ನು ಅಳೆಯುವ ಮೂಲಕ ಕದಿಯಬಹುದು Thank you ಧನ್ಯವಾದಗಳು